ಮುಂದೆ ನಾವು 3 ಅಥವಾ 4 ಸಂಖ್ಯಾತ್ಮಕಗಳನ್ನು ಉದಾಹರಣೆಗಳನ್ನು ಮಾಡುತ್ತೇವೆ ಮತ್ತು single phase ಟ್ರಾನ್ಸ್ ಫಾರ್ಮರ್ ಅನ್ನು ಮುಕ್ತಾಯಗೊಳಿಸುತ್ತೇವೆ 100 ಕೆವಿಎ 442220 ವೋಲ್ಟ್ ಸಿಂಗಲ್ ಫೇಸ್ 50 ಹರ್ಟ್ಜ್ ಕೋರ್ ಟೈಪ್ ಟ್ರಾನ್ಸ್ ಫಾರ್ಮರ್ 98 5 ದಕ್ಷತೆಯನ್ನು ಹೊಂದಿದೆ 0 8 ಪವರ್ ಫ್ಯಾಕ್ಟರ್ lagging ಪೂರ್ಣ ಲೋಡ್ ಅನ್ನು ಪೂರೈಸುವಾಗ ಮತ್ತು 99 ದಕ್ಷತೆಯನ್ನು unity power factor ಅರ್ಧ ಲೋಡ್ ಪೂರೈಸುವಾಗ iron losses ಮತ್ತು copper losses ಪೂರ್ಣ ಲೋಡ್ ನಲ್ಲಿ ಕಂಡುಹಿಡಿಯಿರಿ ಇದು ಸಮಸ್ಯೆಯಾಗಿದೆ ಆದ್ದರಿಂದ ಈಗ iron loss Wi ಮತ್ತು ಪೂರ್ಣ ಲೋಡ್ copper loss Wc ಪೂರ್ಣ ಲೋಡ್ ಎಂದರೆ x 1 ಅಂದರೆ x KVA ಈ ರೀತಿಯಲ್ಲಿ ನಾವು ಬರೆಯುತ್ತೇವೆ ಟ್ರಾನ್ಸ್ ಫಾರ್ಮರ್ ರೇಟೆಡ್ KVA ಗಾಗಿದ್ದರೆ ಮತ್ತು ಅದು ವಿಭಿನ್ನ KVA ಅನ್ನು ನಿರ್ವಹಿಸಿದರೆ ಆದ್ದರಿಂದ ಈ ವಿಷಯ ಅನುಪಾತ ನೀಡುತ್ತದೆ x ಲೋಡ್ ಮಾಡುವ ಅಂಶ KVA KVA ಪೂರ್ಣ ಲೋಡ್ ಆಗಿದ್ದರೆ ಆಗ x 1 ಅದಕ್ಕಾಗಿಯೇ ಇಲ್ಲಿ x 1 ಆದ್ದರಿಂದ ಇದನ್ನು ದಕ್ಷತೆಯ ಸೂತ್ರದಲ್ಲಿ ಬಳಸಿ ಅಂದರೆ 98 5 ಅಥವಾ 0 985 100 KVA ಟ್ರಾನ್ಸ್ ಫಾರ್ಮರ್ ರೇಟಿಂಗ್ 1000 0 8 ಪವರ್ ಫ್ಯಾಕ್ಟರ್ ಮತ್ತು x 1 ಆಗಿದೆ ಆದ್ದರಿಂದ ಅದನ್ನು ಇಲ್ಲಿ ತೋರಿಸಲಾಗಿಲ್ಲ ಆದರೆ 1 ರಿಂದ ಗುಣಿಸಲಾಗುತ್ತದೆ ಅವುಗಳನ್ನು ಒಂದೇ ಮೌಲ್ಯದಿಂದ ವಿಂಗಡಿಸಲಾಗಿದೆ ಅದೇ ಮೌಲ್ಯ iron loss Wi copper loss Wc ಸರಳೀಕರಣದ ನಂತರ ಇದು 0 985 Wi 0 985 Wc 1200 ಇದನ್ನು ಸಮೀಕರಣ 1 ರಲ್ಲಿ ಬಳಸಿ ಈಗ ಯೂನಿಟಿ ಪವರ್ ಫ್ಯಾಕ್ಟರ್ ನೊಂದಿಗೆ ಅರ್ಧ ಲೋಡ್ ನ ಔಟ್ಪುಟ್ ಎಂದರೆ KVA 2 1 ಇದು unity power factor ಅಂಶವಾಗಿದೆ ಏಕೆಂದರೆ ಇದು 100 KVA ಅರ್ಧ ಲೋಡ್ 12 100 1000 1 50 103 ವ್ಯಾಟ್ ಆ ಸಮಯದಲ್ಲಿ ದಕ್ಷತೆಯು 99 ಆಗಿತ್ತು ಆದ್ದರಿಂದ 0 99 50 103 50 103 Wi Wc 122 ಏಕೆಂದರೆ copper loss x2Wc ಮತ್ತು x ಅರ್ಧ ಲೋಡ್ ಎಂದು ನಮಗೆ ತಿಳಿದಿದೆ ಏಕೆಂದರೆ x ಅರ್ಧ ಇದು 122 Wc 99 W i 0 2475 W c 500 ಈ ಸಮೀಕರಣವನ್ನು 2 ಎಂದು ಕರೆಯಿರಿ ಸಮೀಕರಣ 1 ಮತ್ತು 2 ಅನ್ನು ಪರಿಹರಿಸುವಾಗ ನಾವು Wi 267 3 ವ್ಯಾಟ್ ಮತ್ತು Wc 950 9 ವ್ಯಾಟ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು iron loss ಮತ್ತು ಇದು copper loss ಇಲ್ಲಿ ಮುಂದಿನದು ಇದೆ ಅದನ್ನು ಪರಿಹರಿಸಿ ಇದನ್ನು ಡಬಲ್ ಡ್ಯಾಶ್ ಎಂದು ಗುರುತಿಸಲಾಗಿದೆ ಅಂದರೆ ನೀವೇ ಮಾಡಲು ಪ್ರಯತ್ನಿಸಿ 8 lagging ಮತ್ತು 0 8 leading ಉತ್ಪಾದನೆಯ 2 ನಷ್ಟು copper loss ಮತ್ತು 5 ನಷ್ಟು reactance drop ಹೊಂದಿರುವ ಟ್ರಾನ್ಸ್ ಫಾರ್ಮರ್ ನ ವೋಲ್ಟೇಜ್ regulation ಲೆಕ್ಕಹಾಕಬೇಕು regulation ಸೂತ್ರದ ಬಳಕೆಯೊಂದಿಗೆ ಇದನ್ನು ಮಾಡಿ ಉತ್ತರವನ್ನು ನೀಡಲಾಗಿಲ್ಲ ಆದರೆ ನೀವು ಅದನ್ನು ಪರಿಹರಿಸಬಹುದು ಮುಂದಿನ ಉದಾಹರಣೆ 13 ಇಲ್ಲಿ single phase ಸ್ಟೆಪ್ ಡೌನ್ ಟ್ರಾನ್ಸ್ ಫಾರ್ಮರ್ ಅದರ ತಿರುವುಗಳ ಅನುಪಾತ 3 ಅಂದರೆ k 3 primary winding ಪ್ರಾಥಮಿಕ ವೈಂಡಿಂಗ್ ನ resistance ಮತ್ತು reactance 1 2 Ω ಮತ್ತು 6 Ω ಮತ್ತು secondary ಸೆಕೆಂಡರಿ ವೈಂಡಿಂಗ್ resistance ಮತ್ತು reactance ಕ್ರಮವಾಗಿ 0 05 Ω ಮತ್ತು 0 ಹೈ ವೋಲ್ಟೇಜ್ ವೈಂಡಿಂಗ್ ಅನ್ನು 230 ವೋಲ್ಟ್ ಗಳಲ್ಲಿ ಪೂರೈಸಿದರೆ ಕಡಿಮೆ ವೋಲ್ಟೇಜ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ನೊಂದಿಗೆ ಕಡಿಮೆ ವೋಲ್ಟೇಜ್ ವೈಂಡಿಂಗ್ ನಲ್ಲಿ ವಿದ್ಯುತ್ ಅನ್ನು ಕಂಡುಹಿಡಿಯಿರಿ ಟ್ರಾನ್ಸ್ ಫಾರ್ಮರ್ ನಲ್ಲಿ copper loss ಮತ್ತು ಪವರ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿಯಬೇಕು ಈಗಾಗಲೇ ಓಪನ್ ಸರ್ಕ್ಯೂಟ್ ಟೆಸ್ಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಅನ್ನು ಅಧ್ಯಯನ ಮಾಡಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ವರ್ಗಾವಣೆ ಅನುಪಾತ k 3 ಹೈ ವೋಲ್ಟೇಜ್ ಸೈಡ್ primary ಮತ್ತು ಲೋ ವೋಲ್ಟೇಜ್ ಸೈಡ್ ಅನ್ನು ಸೆಕೆಂಡರಿ ಎಂದು ವ್ಯಾಖ್ಯಾನಿಸಲಾಗಿದೆ ಇಲ್ಲಿ curser ನೋಡಿ 03 Ω ಆಗಿದೆ ಈಗ ಆದ್ದರಿಂದ ಈ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಸೈಡ್ Re1 R1 K2 R2 ಉಲ್ಲೇಖಿಸಲಾಗಿದೆ ಇದನ್ನು ಹೈ ವೋಲ್ಟೇಜ್ ಸೈಡ್ ಗೆ ಉಲ್ಲೇಖಿಸಲಾಗುತ್ತದೆ ನಮ್ಮಲ್ಲಿ Re1 1 2k 32 0 65 Ω ಮತ್ತು ಈ ಒಂದು Xe1 x1 K2 X2ಇದೆ 6 3 20 03 6 ಆದ್ದರಿಂದ ಎಲ್ಲಾ ತಿದ್ದುಪಡಿಗಳನ್ನು ಮಾಡಲಾಗಿದೆ ಆದ್ದರಿಂದ ಇಂಪೆಡಾನ್ಸ್ √Re1 2 Xe 12 ಇದು 6 48 Ω ಆಗಿದೆ ಈಗ ಹೈ ವೋಲ್ಟೇಜ್ ವೈಂಡಿಂಗ್ ನಲ್ಲಿ current ಕಡಿಮೆ ವೋಲ್ಟೇಜ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದರರ್ಥ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ISC VSC Ze1 48 ರಿಂದ ಭಾಗಿಸಿ ನೀಡಲಾಗುತ್ತದೆ ಆದ್ದರಿಂದ ಇದು 35 47 ampere ಈಗ I0 ಅನ್ನು ನಿರ್ಲಕ್ಷಿಸುವುದು ನಾವು ನೋಡಿದ ಟ್ರಾನ್ಸ್ ಫಾರ್ಮರ್ ನಿಂದ I1 I2' 35 47 ampere ಆಂಪಿರೆ ಅದೇ ಪ್ರವಾಹ ಈಗ ಕಡಿಮೆ ವೋಲ್ಟೇಜ್ ವೈಂಡಿಂಗ್ ನಲ್ಲಿ ವಿದ್ಯುತ್ ಪ್ರವಹಿಸುವ ಹೈ ವೋಲ್ಟೇಜ್ ರೂಪಾಂತರ ಅನುಪಾತ ಸಮಯ ಗಳು I2' ಅಂದರೆ I2 K I2' I2 335 ಆದ್ದರಿಂದ ಇದು 106 4 ಆಂಪಿರೆ ಆಗಿರುತ್ತದೆ ಆದ್ದರಿಂದ ಈಗ ಒಟ್ಟು copper loss Wsc I12 Re1ಆಗಿರುತ್ತದೆ ಇದು 35 472 1 65 2076 ವ್ಯಾಟ್ಗಳು ಮತ್ತು ನಮಗೆ ತಿಳಿದಿದೆ VSC ISCcos∅sc Wsc ನನ್ನ ಪ್ರಕಾರ VIcos∅ W ಅದೇ ಸಂಬಂಧ ಇಲ್ಲಿ V 230 ವೋಲ್ಟ್ ಕರೆಂಟ್ 35 47 ampere ಆಗಿದೆ ನಾವು cos∅ 207623035 47 ಅನ್ನು ಕಂಡುಹಿಡಿಯಬೇಕು ಇದು 0 254 ಪವರ್ ಫ್ಯಾಕ್ಟರ್ ಆಗಿ ಬರುತ್ತಿದೆ ನಾವು ಗಮನಿಸಬೇಕಾದ ಏಕೈಕ ವಿಷಯವೆಂದರೆ low voltage side ನಲ್ಲಿ ವಿದ್ಯುತ್ ಪ್ರವಾಹವೈಂಡಿಂಗ್ 106 4 ಆಂಪಿರೆ ಸಾಕಷ್ಟು ಹೆಚ್ಚಾಗಿದೆ ನಾವು ಸಮಸ್ಯೆಯನ್ನು ತನಿಖೆ ಮಾಡಿದರೆ ವೈಂಡಿಂಗ್ ನ resistance ಮತ್ತು reactance ಯೊಂದಿಗೆ ಒಂದೇ single phase step down transform ನೀಡಲಾಗಿದೆ ಹೈ ವೋಲ್ಟೇಜ್ ವೈಂಡಿಂಗ್ ಅನ್ನು 230 ವೋಲ್ಟ್ ಲೋ ವೋಲ್ಟೇಜ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ನಲ್ಲಿ ಪೂರೈಸಿದರೆ ನಾವು low ವೋಲ್ಟೇಜ್ ವೈಂಡಿಂಗ್ ನಲ್ಲಿ current ಕಂಡುಹಿಡಿಯಬೇಕು low ವೋಲ್ಟೇಜ್ ವೈಂಡಿಂಗ್ ನಲ್ಲಿ current ನೋಡಿ ನಾನು ಉದ್ದೇಶಪೂರ್ವಕವಾಗಿ ಈ ಸಮಸ್ಯೆಯನ್ನು ತೆಗೆದುಕೊಂಡೆ ಇದು 106 amperes ಬರುತ್ತಿದೆ ಪ್ರಯೋಗಾಲಯದಲ್ಲಿ ನಾವು ಅಳೆಯಲು ಆ ಶ್ರೇಣಿಯ ಆಮ್ಮೀಟರ್ ಅನ್ನು ಹೊಂದಿಲ್ಲದಿರಬಹುದು ಈ ವಿದ್ಯುತ್ ಮೌಲ್ಯವನ್ನು ಅಳೆಯಲು ಹೇಗಾದರೂ ನಾನು ಉದ್ದೇಶಪೂರ್ವಕವಾಗಿ ಅದನ್ನು ತೆಗೆದುಕೊಂಡಿದ್ದೇನೆ ಸಿಂಗಲ್ ಫೇಸ್ 3 KVA 230115 ವೋಲ್ಟ್ 50 ಹರ್ಟ್ಜ್ ಟ್ರಾನ್ಸ್ ಫಾರ್ಮರ್ ಈ ಕೆಳಗಿನ ಸ್ಥಿರಾಂಕಗಳನ್ನು ಹೊಂದಿದೆ R1 X1 R2 ಮತ್ತು X2 ಅನ್ನು ಸಹ ನೀಡಲಾಗಿದೆ Rc core loss ಘಟಕ resistance ನೀಡಲಾಗುತ್ತದೆ ಮತ್ತು magnetising component reactance ಅನ್ನು ನೀಡಲಾಗಿದೆ ಈಗ ಟ್ರಾನ್ಸ್ ಫಾರ್ಮರ್ ಅನ್ನು ಓಪನ್ ಸರ್ಕ್ಯೂಟ್ ಪರೀಕ್ಷೆಗಾಗಿ ಸಂಪರ್ಕಿಸಿದಾಗ ನಂತರ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಗಳಿಗೆ ಸಾಧನದ ರೀಡಿಂಗ್ ಗಳು ಯಾವುವು ಎರಡೂ ಪರೀಕ್ಷೆಗಳಲ್ಲಿ ಪೂರೈಕೆಯನ್ನು ಹೈ ವೋಲ್ಟೇಜ್ ಬದಿಗೆ ನೀಡಲಾಗುತ್ತದೆ ಮುಕ್ತ ಸರ್ಕ್ಯೂಟ್ ಪರೀಕ್ಷೆಯಲ್ಲಿ V1 230 volt K ತಿರುವುಗಳ ಅನುಪಾತ ಅಥವಾ ವೋಲ್ಟೇಜ್ ಅನುಪಾತ 230150 2 ಆದ್ದರಿಂದ ನೇರವಾಗಿ ಇವೆಲ್ಲವನ್ನು ಬರೆಯಬಹುದು ಸಿಂಗಲ್ ಫೇಸ್ ಸರ್ಕ್ಯೂಟ್ ಗಾಗಿ ಈ ರೀತಿಯ ಸಮಸ್ಯೆಗಳನ್ನು ಈ ರೀತಿ ಪರಿಹರಿಸಬೇಕು 383 ampere ಸರ್ಕ್ಯೂಟ್ ಅನ್ನು ಇಲ್ಲಿ ಬರೆಯಲಾಗಿಲ್ಲ ಏಕೆಂದರೆ ಇದು ಅರ್ಥಮಾಡಿಕೊಳ್ಳಬಹುದು ಮತ್ತು Im V1 X m 1 15 ampere ಆದ್ದರಿಂದ I0 √Ic2 Im2 1 ಈಗ ಇನ್ ಪುಟ್ ಹೈ ವೋಲ್ಟೇಜ್ ವೈಂಡಿಂಗ್ ಗೆ ಯಾವುದೇ ಲೋಡ್ ಇಲ್ಲ V1 I c ಆಗಿರುತ್ತದೆ ಇದು 230 0 383 88 09 ವ್ಯಾಟ್ ಅಂದಾಜು 88 ವ್ಯಾಟ್ ಗಳು ಈಗ ಉಪಕರಣದ ರೀಡಿಂಗ್ ಗಳೆಂದರೆ ವೋಲ್ಟ್ ಮೀಟರ್ 230 ವೋಲ್ಟ್ ಓದುತ್ತದೆ ಆಮ್ಮೀಟರ್ 2 ampere ಅನ್ನು ಓದುತ್ತದೆ ಮತ್ತು ವ್ಯಾಟ್ ಮೀಟರ್ ರೀಡಿಂಗ್ 88 ವ್ಯಾಟ್ ಆಗಿರುತ್ತದೆ ಮುಂದೆ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆ ಇಲ್ಲಿ K 2 Re1 R1 K 2 R2 ಕಂಪ್ಯೂಟಿಂಗ್ ನಂತರ 0 66 Ω ಮತ್ತು Xe1 X1 k 2 X2 0 ಈಗ ಕಂಪ್ಯೂಟ್ Ze11 3 KVA ಟ್ರಾನ್ಸ್ ಫಾರ್ಮರ್ ನ ಹೈ ವೋಲ್ಟೇಜ್ ವೈಂಡಿಂಗ್ ನಲ್ಲಿ ಪೂರ್ಣ ಲೋಡ್ ಕರೆಂಟ್ 3 1000 230 13 04 ಆಂಪಿರ್ ಆಗಿದೆ ಈಗ ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯಲ್ಲಿ VSC I1 Ze1 ನಾವು ಅದನ್ನು 13 5V ಎಂದು ಪಡೆಯುತ್ತೇವೆ ಕಡಿಮೆ ಮೌಲ್ಯ ಏಕೆಂದರೆ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಗೆ ತುಂಬಾ ಕಡಿಮೆ ವೋಲ್ಟೇಜ್ ಅಗತ್ಯವಿದೆ VSC ಕಡಿಮೆ ಮೌಲ್ಯವಾಗಿರುತ್ತದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಸ್ಥಿತಿ ಯಲ್ಲಿ Wsc I12 Re1 112 ವ್ಯಾಟ್ ಆಗಿದೆ ಆದ್ದರಿಂದ instrumental ರೀಡಿಂಗ್ ಗಳೆಂದರೆ ವೋಲ್ಟ್ ಮೀಟರ್ 13 5 ವೋಲ್ಟ್ ಓದುತ್ತದೆ ಆಮ್ಮೀಟರ್ 13 ampere ಓದುತ್ತದೆ ಮತ್ತು ವ್ಯಾಟ್ ಮೀಟರ್ ರೀಡಿಂಗ್ 112 ವ್ಯಾಟ್ ಆಗಿರುತ್ತದೆ ಟ್ರಾನ್ಸ್ ಫಾರ್ಮರ್ ಗಾಗಿ ನಾವು ಚರ್ಚಿಸುವ ಕೊನೆಯ ಸಮಸ್ಯೆ ಇದು ಇದು ಆಟೋ ಟ್ರಾನ್ಸ್ ಫಾರ್ಮರ್ ಗೆ ಸಂಬಂಧಿಸಿದೆ ತುಂಬಾ ಸರಳ ಸಮಸ್ಯೆ 5 KV2 3 KV ಸಿಂಗಲ್ ಫೇಸ್ ಆಟೋ ಟ್ರಾನ್ಸ್ ಫಾರ್ಮರ್ 2 ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ಆಗಿ ಬಳಸಿದಾಗ 100 ಕೆವಿಎ ರೇಟೆಡ್ ಔಟ್ ಪುಟ್ ಅನ್ನು ಹೊಂದಿದೆ ಈಗ ಟ್ರಾನ್ಸ್ ಫಾರ್ಮರ್ ನ 2 ವೈಂಡಿಂಗ್ ಗಳನ್ನು ಸರಣಿಗಳಲ್ಲಿ ಜೋಡಿಸಿ ಆಟೋ ಟ್ರಾನ್ಸ್ ಫಾರ್ಮರ್ ಅನ್ನು ರೂಪಿಸಿದರೆ ಸಂಭವನೀಯ ವೋಲ್ಟೇಜ್ ಅನುಪಾತ ಮತ್ತು ಔಟ್ ಪುಟ್ ಅನ್ನು ಕಂಡುಹಿಡಿಯಿರಿ ಇದು ಸಮಸ್ಯೆಯಾಗಿದೆ ಹಾಗಾದರೆ ಅದನ್ನು ಹೇಗೆ ಪರಿಹರಿಸುವುದು ಹೇಗೆ ಮಾಡುವುದು ಎರಡು ಸಂಭಾವ್ಯ ಸಂಪರ್ಕಗಳಿವೆ ಇಲ್ಲಿ ಆಟೋ ಟ್ರಾನ್ಸ್ ಫಾರ್ಮರ್ ಇದೆ ಅದು A ಮತ್ತು ಇದು B ಮತ್ತು C ಇಲ್ಲಿಂದ ಟ್ಯಾಪ್ ಮಾಡಲಾಗುತ್ತದೆ ನಾವು ಮೊದಲೇ ಚರ್ಚಿಸಿದಂತೆ ಈ ಪ್ರವಾಹವು I1 ಆಗಿದೆ ಮೇಲ್ಮುಖ ದಿಕ್ಕಿನ ಪ್ರವಾಹವು I2 - I1 ಆಗಿದೆ ಮತ್ತು I2 ಪ್ರಸ್ತುತಲೋಡ್ ಕಡೆಗೆ ಹೋಗುತ್ತಿದೆ AC ಭಾಗ 11500 ವೋಲ್ಟ್ ಆಗಿದೆ ಇದು X2ಎಂದು ಇದು BC ಭಾಗ ಕರ್ಸರ್ ಪಾಯಿಂಟ್ ನೋಡಿ BC 2300 ವೋಲ್ಟ್ ಮತ್ತು AC ಅಂದರೆ A ಟು C ಇದು 11500 ವೋಲ್ಟ್ ಇನ್ನೊಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬಹುದಾದ BC 11500 ವೋಲ್ಟ್ ಮತ್ತು AC 2300 ವೋಲ್ಟ್ ಈಗ BC 11500 ವೋಲ್ಟ್ ಗಳು ನಂತರ ಈ ಸಂದರ್ಭದಲ್ಲಿ ಇದು X2 ಇದು ಒಂದು ಸಂಭಾವ್ಯ ಸಂಪರ್ಕವಾಗಿದೆ ಅಲ್ಲಿ ನಾವು ತೆಗೆದುಕೊಳ್ಳಬಹುದು AC 2300 ವೋಲ್ಟ್ ಮತ್ತೊಂದು BC 2300 ವೋಲ್ಟ್ ಮತ್ತು AC 11500 ವೋಲ್ಟ್ ಆಗಿರುತ್ತದೆ ಇವುಗಳೊಂದಿಗೆ ಕೇವಲ 2 ಸಂಪರ್ಕಗಳು ಸಾಧ್ಯ ಆದ್ದರಿಂದ ಈಗ ಮೊದಲ ಪ್ರಕರಣಕ್ಕೆ V2 11500 BC 2300 ವೋಲ್ಟ್ ಮತ್ತು ACV211500 ಈಗ ಇದರಲ್ಲಿ V1 A ನಿಂದ B ಗೆ ವೋಲ್ಟೇಜ್ ಸೇರಿಸಿ ಇದು 11500 2300 13800 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಈಗ ವೋಲ್ಟೇಜ್ ಅನುಪಾತ k13800 11500 138 115 ಆಗಿರುತ್ತದೆ ಆದ್ದರಿಂದ ನಾವು I1 43 5 ampere ಪಡೆಯುತ್ತೇವೆ ಆಟೋ ಟ್ರಾನ್ಸ್ ಫಾರ್ಮರ್ ನ ಸಿದ್ಧಾಂತವನ್ನು ನೆನಪಿಸಿಕೊಳ್ಳಿ ಏನ್ನು ಚರ್ಚಿಸಲಾಗಿದೆ ಎಂದು I2 I1 8 7 8 ಸಮೀಕರಣದಿಂದ ಪಡೆಯುತ್ತೇವೆ I1 ನಾವು 43 5 ampere ಎಂದು ಪಡೆದಿದ್ದೇವೆ I2 8 7 I1 43 5 52 ಆಟೋ ಟ್ರಾನ್ಸ್ ಫಾರ್ಮರ್ ನ KVA ರೇಟಿಂಗ್ ಅನ್ನು V1 I1ನೀಡಿದೆ ಎಲ್ಲಾ ಮೌಲ್ಯವನ್ನು ಬದಲಿಯಾಗಿ ಮಾಡಿದ ನಂತರ ಅಂದರೆ 13800 43 51000 ನಾವು 600 KVA ಆಗಿ ಪಡೆಯುತ್ತೇವೆ ಅಥವಾ V2 I2 11500 52 71000 ರ ವೇಳೆಗೆ 600 KVA ಪಡೆಯುತ್ತೇವೆ ಇಲ್ಲಿಯೂ ನಾವು 600 KVA ಪಡೆಯುತ್ತೇವೆ ಈಗ ಅದೇ ರೀತಿ ಆಟೋ ಟ್ರಾನ್ಸ್ ಫಾರ್ಮರ್ ನ volume 1 1 K' 2 ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ನ volume ಆದರೆ K' ವಿ1 ವಿ2 ಅಂದರೆ 138115 ಆದ್ದರಿಂದ ಸ್ವಯಂ ಟ್ರಾನ್ಸ್ ಫಾರ್ಮರ್ ನ volume 1 - 115138 2 ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ನ volume ಆದ್ದರಿಂದ 2 ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ನ volume ಮೂಲಕ ಆಟೋ ಟ್ರಾನ್ಸ್ ಫಾರ್ಮರ್ ನ volume 0 17 ಆಗಿರುತ್ತದೆ ಇದು ಉತ್ತರವಾಗಿದೆ single phase ಟ್ರಾನ್ಸ್ ಫಾರ್ಮರ್ ಮುಕ್ತಾಯವಾಗಿದೆ ವಿಷಯಗಳು ತುಂಬಾ ಸರಳವಾಗಿವೆ ನಾವು ಯಾವ ಭಾಗವನ್ನು ಕೇಂದ್ರೀಕರಿಸಬೇಕು ಓಪನ್ ಸರ್ಕ್ಯೂಟ್ ಪರೀಕ್ಷೆ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆ ನಂತರ ಆಟೋ ಟ್ರಾನ್ಸ್ ಫಾರ್ಮರ್ ಸಂಯೋಜನೆ 2 ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ಮತ್ತು ಆಟೋಟ್ರಾನ್ಸ್ ಫಾರ್ಮರ್ ನ ಮೌಲ್ಯ ಮತ್ತು ತತ್ಸಮಾನ ಸರ್ಕ್ಯೂಟ್ ರೂಪಾಂತರ ದಕ್ಷತೆ ಜೊತೆಗೆ ಇಡೀ ದಿನದ ದಕ್ಷತೆ ಮತ್ತು unity power factor lagging power factor ಮತ್ತು leading power factor ಕ್ಕಾಗಿ ವೋಲ್ಟೇಜ್ ನಿಯಂತ್ರಣ ಆದ್ದರಿಂದ ಟ್ರಾನ್ಸ್ ಫಾರ್ಮರ್ ತುಂಬಾ ಸರಳವಾಗಿದೆ ಆದ್ದರಿಂದ ಮುಂದೆ ನಾವು 3 ಫೇಸ್ ಇಂಡಕ್ಷನ್ ಯಂತ್ರವನ್ನು ಪ್ರಾರಂಭಿಸುತ್ತೇವೆ ಇದು ಮೊದಲ ವರ್ಷದ ಮಟ್ಟದಲ್ಲಿ ಮಾತ್ರ ಇರುತ್ತದೆ ಇದು ಕೇವಲ ಒಂದು ಮೂಲಭೂತ ಭಾಗವಾಗಿದೆ ನಾವು 3 ಫೇಸ್ ಇಂಡಕ್ಷನ್ ಮೋಟರ್ ಅನ್ನು ಪ್ರಾರಂಭಿಸುತ್ತೇವೆ ನಾವು ಮೂಲಭೂತ ಮಟ್ಟದಲ್ಲಿ ಚರ್ಚಿಸುತ್ತೇವೆ ನಾವು 3 ಫೇಸ್ ಇಂಡಕ್ಷನ್ ಮೋಟರ್ ತಯಾರಿಸುವ ಬಗ್ಗೆ ಚರ್ಚಿಸಲು ಬಂದಾಗ ಕಾಲೇಜು ಪ್ರಯೋಗಾಲಯದಲ್ಲಿ ಇಂಡಕ್ಷನ್ ಮಷಿನ್ wound ರೋಟರ್ ಇಂಡಕ್ಷನ್ ಮಷಿನ್ squirrel cage ಇಂಡಕ್ಷನ್ ಮೋಟರ್ ಎರಡೂ wound ರೋಟರ್ ಮತ್ತು squirrel ಕೇಜ್ ಇಂಡಕ್ಷನ್ ಮೋಟರ್ ಅನ್ನು ತೆರೆದಿಡಲಾಗುತ್ತದೆ ನಾವು stator ಭಾಗ rotor ಭಾಗವನ್ನು ನೋಡಬಹುದು ಇಲ್ಲಿ ರೇಖಾಚಿತ್ರದೊಂದಿಗೆ ನಾವು ಬಹುಶಃ ದೃಶ್ಯೀಕರಿಸಬಹುದು ನೀವು ಸ್ವಲ್ಪ ಕಲ್ಪಿಸಿಕೊಳ್ಳಬೇಕು ಆದರೆ ಪ್ರಯೋಗಾಲಯದಲ್ಲಿ stator ಮತ್ತು rotor ಭಾಗಗಳನ್ನು ಬೇರ್ಪಡಿಸಲಾಗುತ್ತದೆ ಮತ್ತು ಇಡಲಾಗುತ್ತದೆ ಆದ್ದರಿಂದ ನೀವು ನೋಡಬಹುದು ನಿಖರವಾಗಿ ಅದು ಹೇಗಿದೆ ನಾವು ನೋಡಿದಂತೆ ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ ಗಾಗಿ ಇಂಡಕ್ಷನ್ ಯಂತ್ರದ ಮೂಲ ತತ್ವವನ್ನು ಅರ್ಥಮಾಡಿಕೊಳ್ಳುವುದು ನಿಮಗೆ ಯಾವುದೇ ಸಮಸ್ಯೆಯಾಗಬಾರದು ವಿಷಯಗಳು ಕಷ್ಟಕರವಲ್ಲ ಅವು ಮೊದಲ ವರ್ಷದ ಮಟ್ಟದಲ್ಲಿವೆ ಆದ್ದರಿಂದ 3 ಫೇಸ್ ಇಂಡಕ್ಷನ್ ಮೋಟರ್ ಗಳು ಉದ್ಯಮದಲ್ಲಿ ಹೆಚ್ಚು ಬಳಸುವ ಮೋಟರ್ ಗಳಾಗಿವೆ ಅವು ತುಂಬಾ ಸರಳ ಕಡಿಮೆ ಬೆಲೆ ನಿರ್ವಹಿಸಲು ಸುಲಭ ನನ್ನ ಪ್ರಕಾರ ನಾವು ಎಲ್ಲಾ ಕೈಗಾರಿಕೆಗಳಲ್ಲಿ ಇಂಡಕ್ಷನ್ ಮೋಟರ್ ಗಳನ್ನು ಕಾಣಬಹುದು ಏಕೆಂದರೆ ಇಂಡಕ್ಷನ್ ಮೋಟರ್ ಇಲ್ಲದೆ ಉದ್ಯಮದಲ್ಲಿ ಏನೂ ಚಲಿಸುವುದಿಲ್ಲ ಅವು ಮೂಲಭೂತವಾಗಿ ಶೂನ್ಯದಿಂದ ಪೂರ್ಣ ಲೋಡ್ ಗೆ ಸ್ಥಿರ ವೇಗದಲ್ಲಿ ಚಲಿಸುತ್ತವೆ ಕೆಲವೊಮ್ಮೆ ಇದನ್ನು ಸ್ಥಿರ ವೇಗದ ಮೋಟರ್ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಸ್ಥಿರ ವೇಗ ಎಂದರೆ ಸಿಂಕ್ರೋನಸ್ ವೇಗ 3 ಫೇಸ್ ಇಂಡಕ್ಷನ್ ಮೋಟರ್ ಎರಡು ಮುಖ್ಯ ಭಾಗಗಳನ್ನು ಹೊಂದಿದೆ ಒಂದು ಸ್ಟೇಷನರಿ ಭಾಗವಾಗಿದ್ದು ಇದನ್ನು stator ಎಂದು ಕರೆಯಲಾಗುತ್ತದೆ ಮತ್ತೊಂದು ತಿರುಗುವ ಭಾಗವಾಗಿದೆ ಇದನ್ನು rotor ಎಂದು ಕರೆಯಲಾಗುತ್ತದೆ Rotor ಅನ್ನು ಒಂದು ಸಣ್ಣ ಗಾಳಿಯ ಅಂತರದಿಂದ stator ನಿಂದ ಬೇರ್ಪಡಿಸಲಾಗುತ್ತದೆ ಇದು ಮೋಟರ್ ನ ಶಕ್ತಿಯನ್ನು ಅವಲಂಬಿಸಿ 0 4 ಮಿಲಿಮೀಟರ್ ನಿಂದ 4 ಮಿಲಿಮೀಟರ್ ವರೆಗೆ ಇರುತ್ತದೆ ಆದ್ದರಿಂದ ಏರ್ ಗ್ಯಾಪ್ ಎಂದು ಕರೆಯಲ್ಪಡುವ ಸ್ಟಾಟರ್ ಮತ್ತು ರೋಟರ್ ನಡುವೆ ಅಂತರವಿದೆ ನಂತರ ಶಕ್ತಿಯು stator ನಿಂದ ಗಾಳಿಯ ಅಂತರದ ಮೂಲಕ Rotor ಗೆ ಹೇಗೆ ಹರಡುತ್ತದೆ ಎಂಬುದನ್ನು ನೋಡುತ್ತದೆ ಈಗ ಸ್ಟಾಟರ್ ಉಕ್ಕಿನ ಚೌಕಟ್ಟನ್ನು ಒಳಗೊಂಡಿದೆ ಇದು ಸ್ಟ್ಯಾಕ್ಡ್ ಲ್ಯಾಮಿನೇಶನ್ ನಿಂದ ಮಾಡಿದ ಟೊಳ್ಳಾದ ಸಿಲಿಂಡರಾಕಾರದ ಅನ್ನು ಸುತ್ತುವರೆದಿದೆ ಈ ಛಾಯಾಚಿತ್ರವನ್ನು ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಫೋಟೋಕಾಪಿ ಸ್ವಲ್ಪ ಕಪ್ಪು ಬಣ್ಣದಿಂದ ಕಾಣುತ್ತದೆ ಫೋಟೋಕಾಪಿಯಲ್ಲಿ ಟರ್ಮಿನಲ್ ಗಳನ್ನು ಹೊರತೆಗೆಯುವುದನ್ನು ನೀವು ನೋಡಬಹುದು ಇದು ಉಕ್ಕಿನ ಭಾಗವಾಗಿದೆ ಮತ್ತು ಒಳಗೆ ಉಕ್ಕಿನ ಲ್ಯಾಮಿನೇಟ್ ಮಾಡಲಾಗುತ್ತದೆ ಮತ್ತು ಒಳಗೆ ನೋಡಿದಾಗ ಸ್ಲಾಟ್ ಗಳಿವೆ ಅಲ್ಲಿ 3 ಹಂತದ ವೈಂಡಿಂಗ್ ಗಳಿವೆ ನಾನು ಮೊದಲೇ ಹೇಳಿದ್ದೇನೆ ಪ್ರಯೋಗಾಲಯದಲ್ಲಿ ಪರಿಶೀಲಿಸಲು ನೀವು ಎಲ್ಲ ನೋಡಬಹುದು stator ಅಥವಾ rotor ಹೇಗೆ ಕಾಣುತ್ತದೆ ವಿದ್ಯುತ್ ಸ್ಥಾವರದಲ್ಲಿ ಅವರು ಸಿಂಕ್ರೋನಸ್ ಜನರೇಟರ್ ಅನ್ನು ಸಹ ಬಳಸುತ್ತಾರೆ ಅಲ್ಲಿ ನೀವು ನೋಡಬಹುದು ಈ ಸಿಂಕ್ರೋನಸ್ ಜನರೇಟರ್ ನ ವಿನ್ಯಾಸ ಅವು ದುರಸ್ತಿ ಅಥವಾ ನಿರ್ವಹಣೆ ನಡೆಯುತ್ತಿರುವಾಗ ಅದು ತುಂಬಾ ಅದ್ಭುತವಾಗಿ ಕಾಣುತ್ತದೆ ಇದು ವಿದ್ಯುತ್ ಸ್ಥಾವರದಲ್ಲಿನ ಸಿಂಕ್ರೋನಸ್ ಜನರೇಟರ್ ಬಗ್ಗೆ ಆದರೆ ಈ ಇಂಡಕ್ಷನ್ ಮೋಟರ್ ಗಾತ್ರದಲ್ಲಿ ಚಿಕ್ಕದಾಗಿದೆ ಸಿಂಕ್ರೋನಸ್ ಜನರೇಟರ್ ಬಹಳ ಉದ್ದವಾದ rotor ಅನ್ನು ಹೊಂದಿರುತ್ತದೆ ಯಾವುದೇ ರೀತಿಯಲ್ಲಿ ವೈಂಡಿಂಗ್ ಅನ್ನು ಸ್ಲಾಟ್ ಗಳಲ್ಲಿ ಈ ರೀತಿ ಇರಿಸಲಾಗುತ್ತದೆ ಈ ಎಲ್ಲಾ ವಿಷಯಗಳನ್ನು ನೋಡಲು ನಾನು ನಿಮಗೆ ಸೂಚಿಸುತ್ತೇನೆ ಪ್ರಯೋಗಾಲಯಕ್ಕೆ ಹೋಗಿ ಅಲ್ಲಿ ಯಂತ್ರದ stator ಮತ್ತು rotor ಅನ್ನು ತೆರೆದಿಡಲಾಗುತ್ತದೆ ನಿರ್ಮಾಣದ ಸಾಕ್ಷಾತ್ಕಾರಕ್ಕಾಗಿ ಕೆಲವು ಯಂತ್ರವನ್ನು ತೆರೆದಿಡಲಾಗುವುದು stator ಉಕ್ಕಿನ ಚೌಕಟ್ಟನ್ನು ಹೊಂದಿದ್ದರೂ ನಾನು ಈಗಾಗಲೇ ಹೇಳಿದ್ದೇನೆ ಅದು ಟೊಳ್ಳಾದ ಸಿಲಿಂಡರಾಕಾರದ ವನ್ನು ಸುತ್ತುವರೆದಿದೆ ಸ್ಟ್ಯಾಕ್ಡ್ ಲ್ಯಾಮಿನೇಷನ್ ಗಳಿಂದ ಮಾಡಲ್ಪಟ್ಟಿರಬಹುದು ಇಲ್ಲಿ ಅದು ಉಕ್ಕಿನ ಭಾಗವಾಗಿದೆ ಲ್ಯಾಮಿನೇಶನ್ ನ ಆಂತರಿಕ ಸುತ್ತಳತೆಯಿಂದ ಹಲವಾರು ಸಮವಾದ ಸ್ಥಳಾವಕಾಶದ ಸ್ಲಾಟ್ ಗಳು ಪಂಚ್ ಮಾಡಿ ಸ್ಟಾಟರ್ ವೈಂಡಿಂಗ್ ಗೆ ಸ್ಥಳವನ್ನು ಒದಗಿಸುತ್ತವೆ ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಪ್ರಯೋಗಾಲಯದಲ್ಲಿ ನೋಡಿ ಈ stator ಅನ್ನು ನೋಡಲು ಟ್ರಾನ್ಸ್ ಫಾರ್ಮರ್ ನಲ್ಲಿರುವಂತೆ ಈ 3 ಫೇಸ್ stator ಸಮಯವಿಭಿನ್ನ ಫ್ಲಕ್ಸ್ ಅನ್ನು ಉತ್ಪಾದಿಸುತ್ತದೆ ವ್ಯತ್ಯಾಸವೆಂದರೆ ಟ್ರಾನ್ಸ್ ಫಾರ್ಮರ್ ಸ್ಥಿರ ಸಾಧನವಾಗಿದೆ ಇದು ತಿರುಗುವ ಸಾಧನವಾಗಿರುತ್ತದೆ ಆದರೆ ಟ್ರಾನ್ಸ್ ಫಾರ್ಮರ್ ಸಂದರ್ಭದಲ್ಲಿ ಫ್ಲಕ್ಸ್ ಸಮಯದೊಂದಿಗೆ ಬದಲಾಗುತ್ತದೆ ಈ ಸಂದರ್ಭದಲ್ಲಿ stator ಅನ್ನು 3 ಫೇಸ್ ಪೂರೈಕೆಯಿಂದ ಪೂರೈಸಲಾಗುತ್ತದೆ ನಾವು ಸುಮಾರು 3 phase ಪೂರೈಕೆಯನ್ನು ಅಧ್ಯಯನ ಮಾಡಿದ್ದೇವೆ ಇಲ್ಲಿ 3 phase ವೈಂಡಿಂಗ್ ಗಳಿವೆ ಆದ್ದರಿಂದ ಇದು 3 phase rotating magnetic field ತಿರುಗುವ ಕಾಂತೀಯ ರಚಿಸುತ್ತದೆ ಆದರೆ ಇಲ್ಲಿ rotor ಇಲ್ಲ rotor ನೊಂದಿಗೆ ನಾನು ಪ್ರತ್ಯೇಕವಾಗಿ ತೋರಿಸುತ್ತೇನೆ 3 phase magnetic ಕ್ಷೇತ್ರವು ಸೃಷ್ಟಿಯಾದ ತಕ್ಷಣ leakage resistance ಮತ್ತು reactance ನಿರ್ಲಕ್ಷಿಸುವ ಮೂಲಕ ಟ್ರಾನ್ಸ್ ಫಾರ್ಮರ್ ನಂತೆ ಪ್ರತಿ ಸ್ಥಳದಲ್ಲಿ ಸ್ಟಾಟರ್ ವೈಂಡಿಂಗ್ ನಲ್ಲಿ ವೋಲ್ಟೇಜ್ ಅನ್ನು ಪ್ರೇರೇಪಿಸಲಾಗುತ್ತದೆ ಇದು 3 ಫೇಸ್ ಇಂಡಕ್ಷನ್ ಮೋಟರ್ ನ ಸ್ಟಾಟರ್ ಬಗ್ಗೆ rotor ಪಂಚ್ಡ್ ಲ್ಯಾಮಿನೇಶನ್ ನಿಂದ ಕೂಡಿದೆ rotor ವೈಂಡಿಂಗ್ ಗೆ ಸ್ಥಳವನ್ನು ಒದಗಿಸಲು rotor ಸ್ಲಾಟ್ ಗಳ ಸರಣಿಯನ್ನು ರಚಿಸಲು ಇವುಗಳನ್ನು ಎಚ್ಚರಿಕೆಯಿಂದ ಜೋಡಿಸಲಾಗಿದೆ ಇಲ್ಲಿಯೂ ನಾನು ಈ ಚಿತ್ರವನ್ನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಮತ್ತು ಫೋಟೋಕಾಪಿಯಿಂದಾಗಿ ಇದು ಕಪ್ಪು ಬಣ್ಣಕ್ಕೆ ಕಾಣುತ್ತದೆ ಇದು squirrel cage rotor ಇಲ್ಲಿ ನಾವು ಬಾರ್ ಗಳನ್ನು squirrel ಪಂಜರದಂತೆ ಜೋಡಿಸಲಾಗಿದೆ ಸ್ಲಾಟ್ ಗಳು ಈ ಬಾರ್ ಗಳಾಗಿವೆ ಮತ್ತು ತೋರಿಸಿದಂತೆ ಇರಿಸಲಾಗುತ್ತದೆ rotor ನ ಎರಡೂ ಬದಿಗಳಲ್ಲಿನ ಪ್ರತಿಯೊಂದು ತುದಿಯನ್ನು ತಾಮ್ರದಿಂದ ಬೆಸುಗೆ ಮಾಡಲಾಗುತ್ತದೆ ಏಕೆಂದರೆ ಇದು ತಾಮ್ರದಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಎರಡೂ ಬದಿಗಳನ್ನು ಒಟ್ಟಿಗೆ ಪಂಚ್ ಮಾಡಲಾಗುತ್ತದೆ ಮತ್ತು ವೆಲ್ಡಿಂಗ್ ಮಾಡಲಾಗುತ್ತದೆ ಅದು ಸ್ವತಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದರ ಬಗ್ಗೆ ನಂತರ ನೋಡುತ್ತೇನೆ ಇದು squirrel cage rotor ನೀವು ಸಹ ಪ್ರಯೋಗಾಲಯದಲ್ಲಿ ನೋಡಿ ಎಂದು ನಾನು ಸೂಚಿಸುತ್ತೇನೆ ತೆರೆದ ಇಂಡಕ್ಷನ್ ಯಂತ್ರಕ್ಕಾಗಿ ಅದು ಇರುತ್ತದೆ ಹೀಗಾಗಿ ನೀವು ಉತ್ತಮ ದೃಶ್ಯೀಕರಣವನ್ನು ಹೊಂದಬಹುದು ನಾವು 2 ರೀತಿಯ rotor ವೈಂಡಿಂಗ್ ಅನ್ನು ಬಳಸುತ್ತೇವೆ ಒಂದು ಸಾಂಪ್ರದಾಯಿಕ 3 ಫೇಸ್ ವೈಂಡಿಂಗ್ ಇನ್ಸುಲೇಟೆಡ್ ವೈರ್ ನಿಂದ ಮಾಡಲ್ಪಟ್ಟಿದೆ ನಾವು ಅದನ್ನು wound rotor ಇಂಡಕ್ಷನ್ ಮೋಟರ್ ಎಂದು ಕರೆಯುತ್ತೇವೆ ಸರ್ಕ್ಯೂಟ್ ರೇಖಾಚಿತ್ರವು ಅದನ್ನು ನಂತರ ತೋರಿಸುತ್ತದೆ ಮತ್ತೊಂದು squirrel cage ವೈಂಡಿಂಗ್ ಅದು squirrel cage ಇಂಡಕ್ಷನ್ ಮೋಟರ್ ಅಂತಿಮವಾಗಿ ಎರಡರ ಆಪರೇಟಿಂಗ್ ತತ್ವವು ಒಂದೇ ಆಗಿರುತ್ತದೆ ಆದರೆ ಸ್ಲಿಪ್ ರಿಂಗ್ ಗಳ ಮೂಲಕ resistance ಮೂಲಕ wound rotor ಅನ್ನು ಸಂಪರ್ಕಿಸಬಹುದು ನಂತರ ನಾವು ಸರ್ಕ್ಯೂಟ್ ರೇಖಾಚಿತ್ರದೊಂದಿಗೆ ತೋರಿಸುತ್ತೇವೆ resistance ಪ್ರಾರಂಭಿಸುವ ಸಮಯದಲ್ಲಿ ಸಂಪರ್ಕಿಸಲಾಗುತ್ತದೆ ಮತ್ತು ನಿಧಾನವಾಗಿ resistance ಕಡಿತಗೊಳಿಸಲಾಗುತ್ತದೆ ಮತ್ತು ಈ ಎಲ್ಲಾ ವೈಂಡಿಂಗ್ ಕೊನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಆದ್ದರಿಂದ ಇಲ್ಲಿ ಇಂಡಕ್ಷನ್ ಮಷಿನ್ rotor ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದು self starting squirrel cage rotor ಅನ್ನು ಬರಿ copper ಬಾರ್ ಗಳಿಂದ ಸಂಯೋಜಿಸಲಾಗಿದೆ ಈ ಬಾರ್ ಗಳನ್ನು ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ rotor ಗಿಂತ ಸ್ವಲ್ಪ ದೊಡ್ಡದಾಗಿದೆ ಅವುಗಳನ್ನು ಸ್ಲಾಟ್ ಗೆ ತಳ್ಳಲಾಗುತ್ತದೆ ಯಂತ್ರಗಳನ್ನು ಕಾಲೇಜು ಪ್ರಯೋಗಾಲಯದಲ್ಲಿ ನೋಡಲು ನಾನು ನಿಮಗೆ ಸೂಚಿಸುತ್ತೇನೆ ನಂತರ ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ವಿರುದ್ಧ ತುದಿಗಳನ್ನು ಎರಡು copper ತುದಿ ಉಂಗುರಗಳಿಗೆ ಬೆಸುಗೆ ಹಾಕಲಾಗಿದೆ ಇದರಿಂದ ಎಲ್ಲಾ ಬಾರ್ ಗಳು ಒಟ್ಟಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತವೆ ಇಡೀ ನಿರ್ಮಾಣವು ಬಾರ್ ಗಳು ಮತ್ತು ಅಂತಿಮ ಉಂಗುರಗಳು squirrel cage ಹೋಲುತ್ತದೆ ಇದರಿಂದ ಹೆಸರನ್ನು ಪಡೆಯಲಾಗಿದೆ ನಂತರ ನಾವು ಇದನ್ನು ನೋಡುತ್ತೇವೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಮೋಟರ್ ಗಳಲ್ಲಿ ಬಾರ್ ಗಳು ಮತ್ತು ಎಂಡ್ ರಿಂಗ್ ಗಳನ್ನು ಡಿ ಕಾಸ್ಟ್ ಅಲ್ಯೂಮಿನಿಯಂ ಅಚ್ಚಿನಿಂದ ತಯಾರಿಸಲಾಗುತ್ತದೆ ಇದು ಅವಿಭಾಜ್ಯ ಬ್ಲಾಕ್ ಅನ್ನು ರೂಪಿಸುತ್ತದೆ ಈಗ wound rotor ಕೇಸ್ ನಲ್ಲಿ ಸರ್ಕ್ಯೂಟ್ ರೇಖಾಚಿತ್ರವನ್ನು ನಂತರ ನೋಡೋಣ 3 ಫೇಸ್ ವೈಂಡಿಂಗ್ ಅನ್ನು ಸ್ಟ್ಯಾಟರ್ ಅನ್ನು ಹೋಲುತ್ತದೆ ವೈಂಡಿಂಗ್ ಅನ್ನು ಸ್ಲಾಟ್ ಗಳಲ್ಲಿ ಏಕರೂಪವಾಗಿ ವಿತರಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ನಕ್ಷತ್ರದಲ್ಲಿ ಸಂಪರ್ಕಿಸಲಾಗುತ್ತದೆ ಟರ್ಮಿನಲ್ ಗಳನ್ನು 3 ಸ್ಲಿಪ್ ರಿಂಗ್ ಗಳಿಗೆ ಸಂಪರ್ಕಿಸಲಾಗಿದೆ ಇದು rotor ಗೆ ಸಂಪರ್ಕಹೊಂದಿದೆ ಆ ಸರ್ಕ್ಯೂಟ್ ರೇಖಾಚಿತ್ರದೊಂದಿಗೆ ನಾನು ನಂತರ ತೋರಿಸುತ್ತೇನೆ ತಿರುಗುವ ಸ್ಲಿಪ್ ರಿಂಗ್ ಮತ್ತು ಸಂಬಂಧಿತ ಸ್ಥಿರ ಬ್ರಷ್ ಗಳು rotor ವೈಂಡಿಂಗ್ ನೊಂದಿಗೆ ಸರಣಿಯಲ್ಲಿ ಬಾಹ್ಯ resistance ಸಂಪರ್ಕಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಬಾಹ್ಯ resistors ಮುಖ್ಯವಾಗಿ ಸಾಮಾನ್ಯ ಸ್ಟಾರ್ಟ್ ಅಪ್ ಅವಧಿಯಲ್ಲಿ ಬಳಸಲಾಗುತ್ತದೆ ಓಡುವ ಸ್ಥಿತಿಯಲ್ಲಿ ಮೂರು ಬ್ರಷ್ ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಲಾಗುತ್ತದೆ ನಾವು ಇಂಡಕ್ಷನ್ ಮಷಿನ್ ಪ್ರಯೋಗವನ್ನು ಮಾಡಿದಾಗ ವಿಶೇಷವಾಗಿ ಎರಡನೇ ಅಥವಾ ಮೂರನೇ ವರ್ಷದ ಪ್ರಯೋಗದಲ್ಲಿ ಆ ಸಮಯದಲ್ಲಿ ನಾವು wound rotor ಯಂತ್ರವನ್ನು ನೋಡುತ್ತೇವೆ ಆದರೆ ನಾವು ಮೊದಲ ವರ್ಷಕ್ಕೆ ಅದೇ ಪ್ರಯೋಗವನ್ನು ಮಾಡುತ್ತೇವೆಯೇ ಎಂದು ನನಗೆ ಖಚಿತವಿಲ್ಲ ಆದರೆ ಇವು ಶುದ್ಧ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಪರಿಕಲ್ಪನೆಗಳು ನಂತರ ನಾವು ಅದನ್ನು ಎರಡನೇ ವರ್ಷ ಅಥವಾ ಮೂರನೇ ವರ್ಷದ ಎಲೆಕ್ಟ್ರಿಕಲ್ ಮಷಿನ್ ಪ್ರಯೋಗಾಲಯದಲ್ಲಿ ನೋಡುತ್ತೇವೆ